ಲೆಕ್ಚರ್ 37ಕ್ಕೆ ಸ್ವಾಗತ ಈ ಲೆಕ್ಚರ್ ನಲ್ಲಿ ನಾನು ಒಂದು ಟಚ್ ಸೆನ್ಸರ್ ಅನ್ನು ಉಪಯೋಗಿಸಿ ಡಿಸೈನ್ ಮಾಡಿರುವ ಸಿಂಪಲ್ ಅಲಾರ್ಮ್ ಸಿಸ್ಟಮ್ ಅನ್ನು ತೋರಿಸಲಿದ್ದೇನೆ ನಾವು ಒಂದು ಸನ್ನಿವೇಶದ ಬಗ್ಗೆ ಯೋಚಿಸೋಣ ಇದರಲ್ಲಿ ನೀವು ಬೇಸಿಗೆಯ ರಜಾದಿನಗಳಲ್ಲಿ ನಿಮ್ಮ ಮನೆಯಿಂದ ದೀರ್ಘ ಕಾಲದವರೆಗೆ ಹೊರಗೆ ಹೋಗಿರುತ್ತೀರಿ ಇದರೊಂದಿಗೆ ಸೆಕ್ಯೂರಿಟಿ ಯು ಅದರ ಸ್ಥಳದಲ್ಲಿ ಇರುತ್ತದೆ ಆದರೂ ಕಳ್ಳತನ ನಡೆಯುವ ಸಾಧ್ಯತೆ ಇರುತ್ತದೆ ಏನೇ ಇರಲಿ ನಿಮಗೆ ತಿಳಿದಿರುವಂತೆ ನಿಮ್ಮ ಮನೆಯಲ್ಲಿ ಕೆಲವು ಪಾಯಿಂಟ್ ಗಳು ಇರುತ್ತವೆ ಅದರ ಮೂಲಕ ಒಬ್ಬ ವ್ಯಕ್ತಿಯು ಒಳಬರಬಹುದು ಡೋರ್ ನಲ್ಲಿ ಲಾಕ್ ಇರುತ್ತದೆ ಹಾಗು ಯಾರಾದರು ಒಬ್ಬರು ಲಾಕ್ಅನ್ನು ಮುರಿದೇ ಒಳಗೆ ಹೋಗಬೇಕು ಅಥವಾ ಅದು ಯಾವುದೇ ಕಿಟಕಿಯ ಮೂಲಕ ಆಗಿರಬಹುದು ಏನೇ ಇರಲಿ ನೀವು ಆ ಕಿಟಕಿಯನ್ನು ಮುರಿಯಲೇಬೇಕು ಸೋ ನಿಮ್ಮ ಮನೆಯಲ್ಲಿ ಯಾವುದೇ ಭೇದಾತ್ಮಕ ಪಾಯಿಂಟ್ ಇದ್ದರೆ ನೀವು ಅದನ್ನು ಈ ನಿರ್ದಿಷ್ಟ ಡಿವೈಸ್ ಅನ್ನು ಉಪಯೋಗಿಸಲಿಕ್ಕಾಗಿ ಬಳಸಬಹುದಾಗಿದೆ ಅದೇನೆಂದರೆ ಟಚ್ ಸೆನ್ಸರ್ ನೀವು ಒಂದು ಟಚ್ ಸೆನ್ಸರ್ ಅನ್ನು ಆ ಸ್ಥಳಗಳಲ್ಲಿ ಇಡಬಹುದು ಹಾಗು ಒಂದು ವೇಳೆ ಯಾರಾದರು ಅಲ್ಲಿ ಮುಟ್ಟಿದರೆ ಒಂದು ಅಲಾರ್ಮ್ ವು ಬರುತ್ತದೆ ಸೋ ಅಂತೆಯೇ ನೀವು ಒಂದು ಸಿಸ್ಟಮ್ ಅನ್ನು ಹೊಂದಿರಬಹುದು ಅದರಲ್ಲಿ ನೀವು ಈ ಟಚ್ ಸೆನ್ಸರ್ ಅನ್ನು ಒಂದು ಅನ್ವಯದೊಂದಿಗೆ ಇದರಲ್ಲಿ ಯಾವಾಗ ಯಾರೊಬ್ಬರು ಸೆನ್ಸರ್ ಅನ್ನು ಮುಟ್ಟಿದರೆ ಒಂದು SMS ಅಲರ್ಟ್ ಅನ್ನು ನಿಮ್ಮ ಮೊಬೈಲ್ ಗೆ ಕಳುಹಿಸಲಾಗುತ್ತದೆ ಹಾಗು ನಂತರ ನೀವು ಒಂದು ಆ್ಯಪ್ ಅನ್ನು ಮಾಡಬಹುದು ಇದರಲ್ಲಿ ಒಂದು ವೇಳೆ SMS ಅನ್ನು ನಿರ್ದಿಷ್ಟವಾದ ಸಂಖ್ಯೆಯಿಂದ ಪಡೆದರೆ ಒಂದು ಅಲಾರ್ಮ್ ಸಿಸ್ಟಮ್ ವು ಆಕ್ಟಿವೇಟ್ ಆಗುತ್ತದೆ ನಾನು ಇಲ್ಲಿ ಈ ನಿರ್ದಿಷ್ಟ ವಿಷಯದ ಬಗ್ಗೆ ಮಾತನಾಡಲಿದ್ದೇನೆ ಯಾವಾಗ ಒಬ್ಬ ಅಪರಿಚಿತ ವ್ಯಕ್ತಿಯು ನಿಮ್ಮ ಡೋರ್ ಅನ್ನು ನೀವು ಇಲ್ಲದ ಸಮಯದಲ್ಲಿ ಟಚ್ ಮಾಡಿದರೆ ಒಂದು SMS ಅಲರ್ಟ್ ಅನ್ನು ಕಳುಹಿಸಲಾಗುತ್ತದೆ ಹಿಂದಿನ ಉದಾಹರಣೆಯಲ್ಲಿ ನಾವು ಒಂದು ಮೊಬೈಲ್ ನಿಂದ ನಿಮ್ಮ ಸಿಸ್ಟಮ್ ಗೆ SMS ಅನ್ನು ಕಳುಹಿಸಿದ್ದೇವೆ ಅದು ಬಲ್ಬ್ ಅನ್ನು ಆನ್ ಅಥವಾ ಆಫ್ ಮಾಡುತ್ತಿತ್ತು ಆದರೆ ಇಲ್ಲಿ ನಾವು ಏನು ಮಾಡುತ್ತಿದ್ದೇವೆ ಇಲ್ಲಿ ಒಂದು ವೇಳೆ ಸಿಸ್ಟಮ್ ವು ಅಲ್ಲಿ ಕಳ್ಳತನ ಅಥವಾ ಅದೇ ರೀತಿಯ ಕೆಲಸ ನಡೆಯುವುದನ್ನು ಅನಲೈಸ್ ಮಾಡಿದರೆ ಆಗ ಸಿಸ್ಟಮ್ ವು ಒಂದು ನಿರ್ದಿಷ್ಟ ನಂಬರ್ ಗೆ SMS ಅನ್ನು ಕಳುಹಿಸುತ್ತದೆ ನಾವು ಟಚ್ ಸೆನ್ಸರ್ ನ ಬಗ್ಗೆ ಮಾತನಾಡೋಣ ಸೆನ್ಸರ್ ನ ಇಂಟರ್ಫೇಸ್ ವು ಸ್ಟ್ರೇಟ್ ಫಾರ್ವರ್ಡ್ ಆಗಿದೆ ಕೊನೆಗೆ ನಾನು ಡೆಮೋವನ್ನು ತೋರಿಸುತ್ತೇನೆ ನಾನು ಹೇಳಿದ ಹಾಗೆ ಈ ಪ್ರಯೋಗವು ಹೋಮ್ ಅಟೋಮೇಷನ್ ಸಿಸ್ಟಮ್ ನ ಇನ್ನೊಂದು ಅನ್ವಯವನ್ನು ತೋರಿಸುತ್ತದೆ ಇದನ್ನು ಸೆಕ್ಯೂರಿಟಿ ಆಸ್ಪೆಕ್ಟ್ ಗಾಗಿ ಇಂಟಿಗ್ರೇಟ್ ಮಾಡಬಹುದು ಸೋ ಇದು ಹೋಮ್ ಸೆಕ್ಯೂರಿಟಿಯೊಂದಿಗೆ ರಿಲೇಟ್ ಆಗಿದೆ ಇದರಲ್ಲಿ ಒಂದು ಅಟೋಮೇಟ್ ಆಗಿರುವ ಅಲಾರ್ಮ್ ಜನರೇಷನ್ ಸಿಸ್ಟಮ್ ವು ಮನೆಯ ಯಜಮಾನನಿಗೆ ಯಾವಾಗ ಅನುಮತಿಯಿಲ್ಲದ ಆಕ್ಸೆಸ್ ಆಗುತ್ತದೆಯೋ ಆಗ ವಾರ್ನ್ ಮಾಡುತ್ತದೆ ಅನುಮತಿಯಿಲ್ಲದ ಆಕ್ಸೆಸ್ ಆದಾಗ ಅದು SMS ಅನ್ನು ಕಳುಹಿಸುತ್ತದೆ ಅನುಮತಿಯಿಲ್ಲದ ಆಕ್ಸೆಸ್ ಅನ್ನು ಹೇಗೆ ಪತ್ತೆಹಚ್ಚಲಾಗುತ್ತದೆ ಇಲ್ಲಿ ಅನುಮತಿಯಿಲ್ಲದ ಆಕ್ಸೆಸ್ ಅನ್ನು ಟಚ್ ಇಂಟರ್ಫೇಸ್ ಸರ್ಕ್ಯೂಟ್ ನ ಮೂಲಕ ಪತ್ತೆಹಚ್ಚಲಾಗುತ್ತದೆ ಅಂದರೆ ಇದು ಕಾರ್ ನ ಇನ್ಟ್ರುಷನ್ ಅಲಾರ್ಮ್ ಸಿಸ್ಟಮ್ ನಂತೆ ಅದರಲ್ಲಿ ಯಾರಾದರು ನಿಮ್ಮ ಕಾರ್ ಅನ್ನು ಟಚ್ ಮಾಡಿದರೆ ಒಂದು ಅಲಾರ್ಮ್ ವು ಆಕ್ಟಿವೇಟ್ ಆಗುತ್ತದೆ ಪತ್ತೆಹಚ್ಚಿದ ನಂತರ ಏನಾಗುತ್ತದೆ ವೇಗವಾಗಿ ಅಲಾರ್ಮ್ ಸಿಸ್ಟಮ್ ವು ಆಕ್ಟಿವೇಟ್ ಆಗಬಹುದು ಹಾಗು ಯಜಮಾನ ನನ್ನು fon ಎಂಬ SMS ಅನ್ನು ಅ7ವನ ಅಥವಾ ಅವಳ ಮೊಬೈಲ್ ಫೋನ್ ಗೆ ಕಳುಹಿಸಿ ವಾರ್ನ್ ಮಾಡುತ್ತದೆ ಇದು ನಾವು ಉಪಯೋಗಿಸಿರುವ ಟಚ್ ಸೆನ್ಸರ್ ಆಗಿದೆ ಇದರಲ್ಲಿ ಒಂದು VccGND ಹಾಗು ಇದು ಇಲ್ಲಿಂದ ಬರುವ ಸಿಗ್ನಲ್ ನ ಔಟ್ಪುಟ್ ಹಾಗು ಇದು TTP223B ಇದು ಏರಿಯಾ ಒಂದು ವೇಳೆ ನೀವು ಈ ಭಾಗ ಅಥವಾ ನೀವು ಕೆಳಗಿನಿಂದ ಮುಟ್ಟಿದರೆ ಸಹ ಅದು ಕೆಲಸ ಮಾಡುತ್ತದೆ ಟಚ್ ಸೆನ್ಸರ್ ಮೋಡ್ಯುಲ್ ವು TTP223B ಅನ್ನು ಹೊಂದಿದೆ ಇದು 1 ಕೀ ಟಚ್ ಪ್ಯಾಡ್ ಡಿಟೆಕ್ಟರ್ ಐಸಿ ಆಗಿದೆ ಹಾಗು ಇದು ಕೆಪಾಸಿಟಿವ್ ಎಲಿಮೆಂಟ್ ಗಳ ವೇರಿಯೇಶನ್ ಅನ್ನು ಪತ್ತೆಹಚ್ಚಲು ಸಹಕಾರಿಯಾಗಿದೆ ಈ ಮೋಡ್ಯುಲ್ ವು 5 ವೋಲ್ಟ್ ಪವರ್ ಸಪ್ಲೈ ಹಾಗು ಒಂದು ಗ್ರೌಂಡ್ ಹಾಗು ಒಂದು ಡಿಜಿಟಲ್ ಸಿಗ್ನಲ್ ಔಟ್ಪುಟ್ ವು ಮುಟ್ಟುವಿಕೆಯ ಹಾಜರಾತಿ ಹಾಗು ಗೈರುಹಾಜರಾತಿಯನ್ನು ತೋರಿಸುತ್ತದೆ ಡಿಜಿಟಲ್ ಸಿಗ್ನಲ್ ಔಟ್ಪುಟ್ ವು ಈ ಟಚ್ ನ ಹಾಜರಾತಿ ಅಥವಾ ಗೈರುಹಾಜರಾತಿಯನ್ನು ಇಂಡಿಕೇಟ್ ಮಾಡುತ್ತದೆ ನಾವು ಪ್ರಯೋಗವನ್ನು ಆರ್ಡಿನೋ ಬೋರ್ಡ್ ಅನ್ನು ಉಪಯೋಗಿಸಿ ಮಾಡಿದ್ದೇವೆ ಇದಕ್ಕೆ ನಾವು ಟಚ್ ಸೆನ್ಸರ್ ಅನ್ನು ಕನೆಕ್ಟ್ ಮಾಡುತ್ತೇವೆ GSM ಮೋಡ್ಯುಲ್ ಹಾಗು ಮೈಕ್ರೋ ಕಂಟ್ರೋಲರ್ ಮೈಕ್ರೋ ಕಂಟ್ರೋಲರ್ ವು ಅಲ್ಲಿ ಇನ್ಟ್ರೂಷನ್ ನಡೆದಿದೆಯೋ ಅಥವಾ ಇಲ್ಲವೋ ಎಂಬುದನ್ನು ಕಂಡುಹಿಡಿಯಲು ಟಚ್ ಸೆನ್ಸರ್ ಅನ್ನು ನಿರಂತರವಾಗಿ ಪೋಲ್ ಮಾಡುತ್ತಿರುತ್ತದೆ ಹಾಗು ಒಂದು ವೇಳೆ ನಡೆದರೆ ಒಂದು ಮೆಸೇಜ್ ಅನ್ನು SMS ಮೂಲಕ ಸಂಬಂಧಪಟ್ಟ ವ್ಯಕ್ತಿಗೆ ಕಳುಹಿಸಲಾಗುತ್ತದೆ ಒಂದು ಅಲಾರ್ಮ್ ಸಿಸ್ಟಮ್ ಸಹ ಆಕ್ಟಿವೇಟ್ ಆಗುತ್ತದೆ ನಾವು ಅಲಾರ್ಮ್ ಸಿಸ್ಟಮ್ ಅನ್ನು ಸ್ಪೀಕರ್ ಅನ್ನು ಉಪಯೋಗಿಸಿ ಸಿಮ್ಯುಲೇಟ್ ಮಾಡಿದ್ದೇವೆ ನಾವು ಇದನ್ನು ಮೊದಲೇ ಡಿಸ್ಕಸ್ ಮಾಡಿದ್ದೇವೆ ಒಂದು ಸೈರನ್ ನ ಹಾಗಿರುವ ಸೌಂಡ್ ಬರುತ್ತದೆ ಹಾಗು ನಾವು ಒಂದು SMS ಅನ್ನು ಸಹ ಕಳುಹಿಸಿದ್ದೇವೆ ಇದು ಸರ್ಕ್ಯೂಟ್ ಡಯಾಗ್ರಾಮ್ ಆಗಿದೆ ಸೋ ಇದು ಗ್ರೌಂಡ್ ಇದು Rx ಇದು Tx ಇವುಗಳು ಆರ್ಡಿನೋವಿನ ಪಿನ್ 10 ಹಾಗು 11 ಕ್ಕೆ ಕನೆಕ್ಟ್ ಮಾಡಬೇಕು ಹಾಗು ನಾವು ಸಿಗ್ನಲ್ ಅನ್ನು Ao ಪಿನ್ ಗೆ ಕನೆಕ್ಟ್ ಮಾಡಿದ್ದೇವೆ ಹಾಗು ಇದು Vcc ಹಾಗು ಗ್ರೌಂಡ್ ಇದು ಟಚ್ ಸೆನ್ಸರ್ ಹಾಗು ನಾವು ಅಲಾರ್ಮ್ ಸಿಸ್ಟಮ್ ಅನ್ನು ಸಹ ಕನೆಕ್ಟ್ ಮಾಡಿದ್ದೇವೆ ಅಲಾರ್ಮ್ ಸಿಸ್ಟಮ್ ಅನ್ನು ಸಿಮ್ಯುಲೇಟ್ ಮಾಡಲು ನಾವು ಸ್ಪೀಕರ್ ಅನ್ನು ಉಪಯೋಗಿಸಿದ್ದೇವೆ ಸ್ಪೀಕರ್ ವು ಪಿನ್ D2 ಗೆ ಕನೆಕ್ಟ್ ಆಗುತ್ತದೆ ಹಾಗು ಇದು ಗ್ರೌಂಡ್ ಗೆ ಕನೆಕ್ಟ್ ಆಗಿದೆ ಈಗ ಇಲ್ಲಿ ಈ ರೀತಿಯಾಗಿ ಆರ್ಡಿನೋ ಯುನೋ ವಿನ ಕೋಡ್ವು ನಡೆಯುತ್ತದೆ ನಾವು ಮೊದಲೇ ಸಾಫ್ಟ್ವೇರ್ ನ ಸೀರಿಯಲ್ ಕಮ್ಯುನಿಕೇಶನ್ ಹೇಗೆ ಮಾಡಬಹುದು ಎಂಬುದನ್ನು ತಿಳಿದಿದ್ದೇವೆ ನಾವು ಪಿನ್ ನಂಬರ್ 10 ಹಾಗು 11ರೊಂದಿಗೆ ಸೀರಿಯಲ್ ಕನೆಕ್ಷನ್ ಮಾಡುತ್ತೇವೆ ಹಾಗು ನಾವು ಉಪಯೋಗಿಸುವ ಅನಲಾಗ್ ಪೋರ್ಟ್ ಎಂದರೆ A0 ಮೊದಲಿಗೆ ನಾವು ಟಚ್ ನ ವ್ಯಾಲ್ಯೂ ಅನ್ನು 0 ಗೆ ಅಸೈನ್ ಮಾಡುತ್ತೇವೆ ಸೆಟ್ ಅಪ್ ಫೇಸ್ ನಲ್ಲಿ mySerial begin ಅನ್ನು ಈ ನಿರ್ದಿಷ್ಟವಾದ GSM ನೊಂದಿಗಿನ ಸೀರಿಯಲ್ ಕಮ್ಯುನಿಕೇಶನ್ ಗಾಗಿ ಉಪಯೋಗಿಸುತ್ತೇವೆ ಹಾಗು ಇದು ಸ್ಕ್ರೀನ್ ನೊಂದಿಗಿನ ಸೀರಿಯಲ್ ಕಮ್ಯುನಿಕೇಶನ್ ಗಾಗಿ ಆಗಿದೆ ನಂತರ ಒಂದು ಡಿಲೇ ಹಾಗು ನಾವು ಪಿನ್ ಮೋಡ್ 2 ಅನ್ನು ಔಟ್ಪುಟ್ ಆಗಿ ಮಾಡುತ್ತೇವೆ ನಾವು ಪಿನ್ ನಂಬರ್ 2 ಅನ್ನು ಔಟ್ಪುಟ್ ಪೋರ್ಟ್ ಆಗಿ ಮಾಡುತ್ತೇವೆ ಹಾಗು ನಾವು ಹೈ ಡಿಜಿಟಲ್ ವ್ಯಾಲ್ಯೂ ವನ್ನು ಇಲ್ಲಿನ ಪೋರ್ಟ್ 2 ವಿಗೆ ಸೆಟ್ ಅಪ್ ಫೇಸ್ ನಲ್ಲಿ ಬರೆಯುತ್ತೇವೆ ಈಗ ಲೂಪ್ ಫೇಸ್ ನಲ್ಲಿ ನಾವು ಏನು ಮಾಡಬೇಕು ನಾವು ಅನಲಾಗ್ ಪಿನ್ ನಿಂದ ವ್ಯಾಲ್ಯೂ ವನ್ನು ಓದುತ್ತೇವೆ ಇದರ ಮೂಲಕವೇ ಸಿಗ್ನಲ್ ವು ಟಚ್ ಸೆನ್ಸರ್ ಗೆ ಕನೆಕ್ಟ್ ಆಗುತ್ತದೆ ಹಾಗು ನಂತರ ನಾವು ನಮಗೆ ಸಿಗುವ ಟಚ್ ವ್ಯಾಲ್ಯೂ ವನ್ನು ಪ್ರಿಂಟ್ ಮಾಡುತ್ತೇವೆ ನೀವು ಅದನ್ನು ಸೀರಿಯಲ್ ಮಾನಿಟರ್ ನಲ್ಲಿ ನೋಡಬಹುದು ಈಗ ಟಚ್ ವ್ಯಾಲ್ಯೂ ವು ಒಂದು ವ್ಯಾಲ್ಯೂ ಗಿಂತ ಜಾಸ್ತಿ ಆದರೆ ಅಂದರೆ ಇಲ್ಲಿ 1000 ಆಗ ನಾವು ಮೆಸೇಜ್ ಅನ್ನು ಕಳುಹಿಸುತ್ತೇವೆ ಹಾಗು ನಂತರ ನಾವು ಪಿನ್ 2 ವಿಗೆ ಡಿಜಿಟಲ್ ಲೋ ಅನ್ನು ಬರೆಯುತ್ತೇವೆ ಹಾಗು ನಾವು 2000 ಮಿಲಿ ಸೆಕೆಂಡ್ ಗಳ ಅಥವಾ 2 ಸೆಕೆಂಡ್ ಗಳ ಡಿಲೇ ಯನ್ನು ಕೊಡುತ್ತೇವೆ ಹಾಗು ಮತ್ತೊಮ್ಮೆ ಪಿನ್ 2 ವಿನ ಡಿಜಿಟಲ್ ರೈಟ್ ಅನ್ನು ಲೋ ಮಾಡುತ್ತೇವೆ ಸೆಂಡ್ SMS ಫಂಕ್ಷನ್ ವು ಏನು ಮಾಡುತ್ತದೆ ಎಂಬುದನ್ನು ನಾವು ಮುಂದಕ್ಕೆ ನೋಡೋಣ ಹಿಂದಿನ ಉದಾಹರಣೆಯಲ್ಲಿ ನಾವೇನು ಮಾಡಿದೆವು ನಾವು SMS ಅನ್ನು ಪಡೆದೆವು ನಮಗೆ SMS ಬಂದಿತು ನಂತರ ನಾವು ಕೆಲವು ಭಾಗವನ್ನು ಕಟೌಟ್ ಮಾಡಿದೆವು ಹಾಗು ನಂತರ ಬೇಕಾಗಿರುವುದನ್ನು ಮಾಡಿದೆವು ಈಗ ಇಲ್ಲಿ ನಾವು SMS ಅನ್ನು ನಿರ್ದಿಷ್ಟ ನಂಬರ್ ಗೆ ಕಳುಹಿಸಬೇಕು ಆ ಸ್ಥಿತಿಯಲ್ಲಿ ನೀವು ಈ AT ಕಮಾಂಡ್ ಅನ್ನು ಉಪಯೋಗಿಸಬೇಕು ಇದು ಬಹಳ ಅಗತ್ಯವಾಗಿದೆATCMGF1 ನಂತರ ನಾವು 1 ಸೆಕೆಂಡುಗಳ ಡಿಲೇಯನ್ನು ಕೊಡುತ್ತೇವೆ ಹಾಗು ಮತ್ತೊಮ್ಮೆ ನಾವು ಇನ್ನೊಂದು AT ಕಮಾಂಡ್ ಅನ್ನು ಕಳುಹಿಸುತ್ತೇವೆ ಇದರಲ್ಲಿ ನಾವು SMS ಅನ್ನು ಕಳುಹಿಸಬೇಕಾದ ಮೊಬೈಲ್ ನಂಬರ್ ಅನ್ನು ಕೊಡುತ್ತೇವೆ ನಾವು ಮತ್ತೊಮ್ಮೆ 100 ಮಿಲಿ ಸೆಕೆಂಡ್ ಗಳ ಡಿಲೇಯನ್ನು ಕೊಡುತ್ತೇವೆ ಹಾಗು SMS ಅನ್ನು ಕಳುಹಿಸುತ್ತೇವೆ ನಿಮ್ಮ ಮೊಬೈಲ್ ಗೆ SMS ಅಲರ್ಟ್ ಅನ್ನು ಕಳುಹಿಸಲಾಗುತ್ತದೆ ಹಾಗು ಮತ್ತೊಮ್ಮೆ ಡಿಲೇಯೊಂದಿಗೆ ನಾವು ಕಳುಹಿಸುತ್ತೇವೆ ಒಟ್ಟು ಅಕ್ಷರಗಳನ್ನು ನೀವು ಲೆಕ್ಕಾಚಾರ ಮಾಡಿದರೆ ಅದು 26 ಇವತ್ತಿನ ಪ್ರಯೋಗದಲ್ಲಿ ನಾವು ಟಚ್ ಸೆನ್ಸರ್ ಅನ್ನು ಇಂಟರ್ಫೇಸ್ ಮಾಡಲಿದ್ದೇವೆ ನಾನು ಮೊದಲೇ ಇಂದು ಇಂಟರ್ಫೇಸ್ ಮಾಡುವ ಈ ಟಚ್ ಸೆನ್ಸರ್ ನ ಫೀಚರ್ ಅನ್ನು ಡಿಸ್ಕಸ್ ಮಾಡಿದ್ದೇನೆ ಈಗ ಈ ಸೆನ್ಸರ್ ಅನ್ನು ನಾನು ಹೇಗೆ ಇಂಟರ್ಫೇಸ್ ಮಾಡಬಹುದು ಎಂಬುದನ್ನು ನೋಡೋಣ ಇದು ಟಚ್ ಸೆನ್ಸರ್ ಬೇರೆ ಸೆನ್ಸರ್ ಗಳ ರೀತಿ ಇದೆ ಇದು 3 ಪಿನ್ ಗಳನ್ನು ಸಹ ಹೊಂದಿದೆ ಒಂದು ಗ್ರೌಂಡ್ ಪಿನ್ ನಂತರ Vcc ಹಾಗು ಮುಂದಿನದು ಔಟ್ಪುಟ್ ಸಿಗ್ನಲ್ ಅದು ಒಂದು ಅನಲಾಗ್ ಸಿಗ್ನಲ್ ಆಗಿದೆ ಟಚ್ ಸೆನ್ಸರ್ ವು ಎರಡೂ ಕಡೆಗಳಿಂದ ಕಾರ್ಯ ನಿರ್ವಹಿಸುತ್ತದೆ ನೀವು ಈ ಸೈಡ್ ನಿಂದ ಟಚ್ ಮಾಡಿದಾಗ ಹಾಗು ಈ ಸೈಡ್ ನಿಂದ ಟಚ್ ಮಾಡಿದಾಗ ಸಹ ಕಾರ್ಯ ನಿರ್ವಹಿಸುತ್ತದೆ ನಾನು ಮೊದಲಿಗೆ ಈ ಟಚ್ ಸೆನ್ಸರ್ ಅನ್ನು ಕನೆಕ್ಟ್ ಮಾಡುತ್ತೇನೆ ಒಂದು ನಾವು Vcc ಗೆ ಕನೆಕ್ಟ್ ಮಾಡುತ್ತೇವೆ ಒಂದು GND ಗೆ ಹಾಗು ಇನ್ನೊಂದು ಅನಲಾಗ್ ಪೋರ್ಟ್ ಗೆ ಅಂದರೆ ನಾನು A0 ವನ್ನು ಉಪಯೋಗಿಸಿದ್ದೇನೆ ಈಗ ನಾನು ಹೇಳಿರುವ ಹಾಗೆ ನಾನು ಒಂದು LED ಯನ್ನು ಸಹ ಕನೆಕ್ಟ್ ಮಾಡಿದ್ದೇನೆ ಇದು ಆ್ಯನೋಡ್ ಹಾಗು ಈ ಪಾಯಿಂಟ್ ನಿಂದ ನಾನು ಡಿಜಿಟಲ್ ಪಿನ್ 2 ಕ್ಕೆ ಕನೆಕ್ಟ್ ಮಾಡುತ್ತೇನೆ ಇದು ಕೇವಲ ಮೆಸೇಜ್ ವು ಕಳುಹಿಸಲ್ಪಟ್ಟಿದೆಯೋ ಎಂದು ಚೆಕ್ ಮಾಡಲಿಕ್ಕಾಗಿ ಆಗಿದೆ GSM ಮೋಡ್ಯುಲ್ ನಲ್ಲಿ ಇದು GND ಗೆ ಕನೆಕ್ಟ್ ಆಗಿದೆ ಹಾಗು ಬೇರೆ 2 ಪಿನ್ ಗಳು ಮೊದಲನೆಯದು Tx ಇದನ್ನು ಪಿನ್ ನಂಬರ್ 10 ಕ್ಕೆ ಕನೆಕ್ಟ್ ಮಾಡಲಾಗಿದೆ ಹಾಗು Rx ಅನ್ನು ಪಿನ್ ನಂಬರ್ 11 ಕ್ಕೆ ಕನೆಕ್ಟ್ ಮಾಡಲಾಗಿದೆ ನೀವು ಬಲ್ಬ್ ನ ಆನ್ ಹಾಗು ಆಫ್ ಅನ್ನು SMS ಕಂಟ್ರೋಲ್ ಮೂಲಕ ಮಾಡಿದ್ದನ್ನು ರಿಕಾಲ್ ಮಾಡಬಹುದು ನಾವು ನಮ್ಮ ಮೊಬೈಲ್ ನಿಂದ SMS ಅನ್ನು GSM ಗೆ ಕಳುಹಿಸುತ್ತೇವೆ ಹಾಗು ನಂತರ ನಾವು ಏನನ್ನು ಪಡೆಯುತ್ತೇವೆಯೋ ಅದರ ಆಧಾರದ ಮೇಲೆ ಮೈಕ್ರೋ ಕಂಟ್ರೋಲರ್ ವು ಆಪರೇಟ್ ಆಗುತ್ತಿತ್ತು ಆದರೆ ಈಗ ಇದು ವಿರುದ್ಧವಾಗಿದೆ ನಾನು ಇದನ್ನು ಮುಟ್ಟಿದಾಗ ಈ GSM ನಿಂದ ನನ್ನ ಮೊಬೈಲ್ ನಂಬರ್ ಗೆ ಒಂದು SMS ಅಲರ್ಟ್ ಅನ್ನು ಕಳುಹಿಸಲಾಗುತ್ತದೆ ನಾನು ಮೊದಲಿಗೆ ಕೇವಲ ಈ ಕೋಡ್ ಅನ್ನು ಡಂಪ್ ಮಾಡುತ್ತೇನೆ ಹಾಗು ಇದು ಮೊಬೈಲ್ ಒಂದು ವೇಳೆ ನಾನು ಈ ಸೆನ್ಸರ್ ಅನ್ನು ಮುಟ್ಟಿದರೆ ಇಲ್ಲಿಗೆ ನಾನು SMS ಅನ್ನು ಪಡೆಯುತ್ತೇನೆ ಕೋಡ್ ಅನ್ನು ಡಂಪ್ ಮಾಡಲಾಗಿದೆ ಈಗ ನೋಡೋಣ ನಾನು ಈ ಸೆನ್ಸರ್ ಅನ್ನು ಮುಟ್ಟುತ್ತೇನೆ ಗ್ರೀನ್ ಲೈಟ್ ವು ಆನ್ ಆಗಿದೆ ಇದರ ಅರ್ಥ ಈ GSM ಮೋಡ್ಯುಲ್ ನಿಂದ ಈ ಸಿಮ್ ನ ಮೂಲಕ SMS ಅನ್ನು ನನ್ನ ಮೊಬೈಲ್ ಗೆ ಕಳುಹಿಸಲಾಗಿದೆ ಹಾಗು ನಾನು ಏನು ರಿಸೀವ್ ಮಾಡಿದ್ದೇನೆ ಎಂಬುದನ್ನು ನೋಡುತ್ತೇನೆ ನನಗೆ ಒಂದು SMS ಬಂದಿದೆ ನಾನು ಈ GSM ಮೊಬೈಲ್ ನಂಬರ್ ಅನ್ನು ಇದರಲ್ಲಿ ತೋರಿಸಿರುವುದನ್ನು ಸೇವ್ ಮಾಡಿದ್ದೇನೆ ನಾನು ಒಮ್ಮೆ ಹೆಚ್ಚುವರಿಯಾಗಿ ಮಾಡುತ್ತೇನೆ ಸೋ LED ಯು ಗ್ಲೋ ಆಗುತ್ತದೆ ಹಾಗು ನಾನು SMS ಅನ್ನು ಪಡೆಯುತ್ತೇನೆ ನೀವು ನೋಡಬಹುದು ನನಗೆ ಮತ್ತೊಂದು SMS ಬಂದಿದೆ ಇಡೀ ಪ್ರಾಸೆಸ್ ವು ಫೇರ್ ಆಗಿ ಸ್ಟ್ರೇಟ್ ಫಾರ್ವರ್ಡ್ ಆಗಿದೆ ಆದರೆ ಪಾಯಿಂಟ್ ಎಂದರೆ ನಾವು ಈ ಟಚ್ ಸೆನ್ಸರ್ ನೊಂದಿಗೆ ವಿಭಿನ್ನ ರೀತಿಯ ಅನ್ವಯಗಳನ್ನು ಪಡೆಯಬಹುದು ಧನ್ಯವಾದಗಳು